ಆದ್ದರಿಂದ ನಾವು ಈ ಮಾಡ್ಯೂಲ್ ಬಗ್ಗೆ ಹೇಗೆ ಹೋದೆವು ಎಂಬುದರ ಔಟ್ಲೈನ್ ಆಗಿದೆ ಸೈನ್ಸ್ ಮತ್ತು ಸ್ಕೋಪಸ್ನಂತಹ ಸಿಟೇಶನ್ ಡೇಟಾಬೇಸ್ಗಳನ್ನು ನಾವು ಉಲ್ಲೇಖಿಸುತ್ತೇವೆ ಅಲ್ಲಿ ನಾವು ಉಲ್ಲೇಖಗಳ ಪಟ್ಟಿಯನ್ನು ಪಡೆಯುತ್ತೇವೆ ನಾವು ಹಲವಾರು ಲಿಂಕ್ಗಳನ್ನು ನೋಡಿದ್ದೇವೆ ಅಲ್ಲಿ ಸೈನ್ಸ್ ಡೈರೆಕ್ಟ್ ಮತ್ತು ಸ್ಪ್ರಿಂಗರ್ ಲಿಂಕ್ ನಂತಹ ಪೂರ್ಣ ಪಠ್ಯವನ್ನು ನಾವು ಕಾಣಬಹುದು ರಿಸರ್ಚ್ ಗೇಟ್ ಮತ್ತು ಅಕಾಡೆಮಿಯದಂತಹ ಜರ್ನಲ್ ಲೇಖನಗಳ ಪೀರ್ ಹಂಚಿಕೊಳ್ಳುವಿಕೆಯನ್ನೂ ಸಹ ನಾವು ನೀಡಿದ್ದೇವೆ ಮತ್ತು ಹೆಚ್ಚಿನ ವಿಶ್ವವಿದ್ಯಾನಿಲಯಗಳಲ್ಲಿ ಗ್ರಂಥಗಳ ಪೂರ್ಣ ಪಠ್ಯಗಳಿಗೆ ಮುದ್ರಿತ ಪ್ರತಿ ಸಂಗ್ರಹಗಳು ಲಭ್ಯವಿವೆ ಆದ್ದರಿಂದ ನಾವು ನಮ್ಮ ಸಂಶೋಧನಾ ಪ್ರದೇಶಕ್ಕೆ ಪೂರ್ಣ ಪಠ್ಯಗಳನ್ನು ಸಂಗ್ರಹಿಸುತ್ತೇವೆ ಆನ್ಲೈನ್ ಮತ್ತು ಮುದ್ರಿತ ಪ್ರತಿ ಎರಡೂ ಮತ್ತು ನಾವು ಉಲ್ಲೇಖಗಳ ಪಟ್ಟಿಯನ್ನು ಸಹ ಸಂಗ್ರಹಿಸುತ್ತೇವೆ ಇವು ಎರಡು ಲಿಂಕ್ ಮಾಡಲು ಇದು ಬಹಳ ಮುಖ್ಯವಾಗಿದೆ ಆದ್ದರಿಂದ ನಮ್ಮ ಸಂಶೋಧನಾ ಪ್ರದೇಶಕ್ಕೆ ಅಗತ್ಯವಿರುವ ಲೇಖನಗಳು ನಮಗೆ ತಿಳಿದಿವೆ ಇದನ್ನು ಮಾಡುವಲ್ಲಿ ರೆಫರೆನ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ತುಂಬಾ ಉಪಯುಕ್ತವಾಗಿದೆ JabRef ಒಂದು ಅತ್ಯಂತ ಉಪಯುಕ್ತ ಉಲ್ಲೇಖ ಮ್ಯಾನೇಜರ್ ಸಾಫ್ಟ್ವೇರ್ ಆಗಿದೆ JabRef ಗಾಗಿ ಸ್ಥಳೀಯ ಸ್ವರೂಪವು BibTeX ಆಗಿದೆ ಮತ್ತು ನೀವು BibTeX ಸ್ವರೂಪದಲ್ಲಿ ಉಲ್ಲೇಖಗಳ ಪಟ್ಟಿಯಲ್ಲಿ ನಿಮ್ಮ ಡೇಟಾವನ್ನು ಹೊಂದಿದ್ದರೆ ನೀವು ಅವುಗಳನ್ನು ನೇರವಾಗಿ LaTeX ನಲ್ಲಿ ಬಳಸಬಹುದು ಇದರಿಂದ ನೀವು ಲೇಖನದ ಆಧಾರ ಅಥವಾ ನೀವು ಬರೆಯುವ ಪ್ರಬಂಧವನ್ನು ಸೇರಿಸಬಹುದು ನಿಮ್ಮ ಲೇಖನ ಅಥವಾ ಪ್ರಬಂಧವನ್ನು ಬರೆಯಲು ನೀವು ಮೈಕ್ರೋಸಾಫ್ಟ್ ವರ್ಡ್ ಅನ್ನು ಬಳಸಲು ಬಯಸಿದರೆ ನೀವು ಬೈಬ್ಟೆಕ್ಸ್ನಿಂದ XML ಗೆ ಸಾಹಿತ್ಯ ಡೇಟಾವನ್ನು ಪರಿವರ್ತಿಸಲು JabRef ಅನ್ನು ಬಳಸಬಹುದು ಮತ್ತು ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಗ್ರಂಥಸೂಚಿ ಮೂಲವಾಗಿ ಉಲ್ಲೇಖಗಳ ಗ್ರಂಥಸೂಚಿ ಪಟ್ಟಿಯನ್ನು ಒದಗಿಸಲು XML ಸ್ವರೂಪವನ್ನು ಬಳಸಿ ಉಲ್ಲೇಖ ನಿರ್ವಹಣೆ ತುಂಬಾ ಮುಖ್ಯವಾದ ಕಾರಣ ಈ ಸಾರಾಂಶದಿಂದ ಸ್ಪಷ್ಟವಾಗಿದೆ ನಿಮ್ಮ ಸಂಶೋಧನಾ ಪದವಿಯ ಕೊನೆಯಲ್ಲಿ ಬರೆಯಬೇಕಾದ ಒಂದು ಜರ್ನಲ್ ಲೇಖನ ಅಥವಾ ನೀವು ಬರೆಯಬೇಕಾದ ಪ್ರಬಂಧವು ಅಂಕಿ ಅಂಶಗಳು ಕೋಷ್ಟಕಗಳು ಉಲ್ಲೇಖಗಳು ಇತ್ಯಾದಿಗಳಲ್ಲಿ ಬೀಳುವ ದೊಡ್ಡ ಸಂಖ್ಯೆಯ ವಿಭಾಗಗಳನ್ನು ಒಳಗೊಂಡಿರುತ್ತದೆ ಎಂದು ನಾವು ನೋಡಬಹುದು ಮತ್ತು ಉಲ್ಲೇಖಗಳ ಗಾತ್ರವು ನೀವು ಬರೆಯಲು ಹೋಗುವ ಡಾಕ್ಯುಮೆಂಟ್ನ ಗಾತ್ರದಿಂದ ವ್ಯತ್ಯಾಸಗೊಳ್ಳುತ್ತದೆ ಆದ್ದರಿಂದ 10 ರಿಂದ 30 ಉಲ್ಲೇಖಗಳು ಒಂದು ಲೇಖನದಲ್ಲಿ ಮಾಡಲ್ಪಡಬಹುದು ಅದೇ ಸಮಯದಲ್ಲಿ 100 ಅಥವಾ ಹೆಚ್ಚಿನ ಉಲ್ಲೇಖಗಳು ಪ್ರಮೇಯದಲ್ಲಿ ಮಾಡಲ್ಪಡುತ್ತವೆ ಆದ್ದರಿಂದ ನಾವು ಈ ಉಲ್ಲೇಖಗಳನ್ನು ಬರೆಯುವಾಗ ಕೈಪಿಡಿಯ ಪ್ರವೇಶದಿಂದಾಗಿ ನಾವು ಯಾವುದೇ ಮುದ್ರಣದ ದೋಷಗಳನ್ನು ಮಾಡುವುದಿಲ್ಲ ಡಾಕ್ಯುಮೆಂಟಿನಲ್ಲಿ ಉಲ್ಲೇಖಿಸಿದ ಪ್ರತಿಯೊಂದು ಪ್ರಕಟಣೆಯೂ ಸಹ ದಾಖಲೆಯ ಕೊನೆಯಲ್ಲಿ ಪಟ್ಟಿಮಾಡಿದೆ ಎಂದು ಸಹ ಗಮನಿಸುವುದು ಮುಖ್ಯವಾಗಿದೆ ಉಲ್ಲೇಖಿಸುವ ಶೈಲಿಯನ್ನು ವಿಶ್ವವಿದ್ಯಾನಿಲಯ ಅಥವಾ ನೀವು ನಿಮ್ಮ ಲೇಖನವನ್ನು ಸಲ್ಲಿಸಲು ಹೋಗುವ ಜರ್ನಲ್ ಶಿಫಾರಸು ಮಾಡಿದ ಪ್ರಮಾಣಿತ ಸ್ವರೂಪದ ಪ್ರಕಾರ ಕಸ್ಟಮೈಸ್ ಮಾಡಲಾಗುವುದು ಈ ಉಲ್ಲೇಖಗಳ ಅನುಕ್ರಮವು ಸಹ ಬಹಳ ಮುಖ್ಯವಾಗಿದೆ ಆದ್ದರಿಂದ ನೀವು ನಿಮ್ಮ ಲೇಖನವನ್ನು ಬರೆಯಲು ಬಳಸುತ್ತಿರುವ ತಂತ್ರಾಂಶದಿಂದ ಅದನ್ನು ಸ್ವಯಂಚಾಲಿತವಾಗಿ ಕಾಳಜಿ ವಹಿಸಬಹುದು ಈ ಅರ್ಥದಲ್ಲಿ ಲಾಟೆಕ್ಸ್ ಮತ್ತು ಮೈಕ್ರೋಸಾಫ್ಟ್ ವರ್ಡ್ ಈ ಅಂಶಗಳನ್ನು ಚೆನ್ನಾಗಿ ನಿರ್ವಹಿಸಬಲ್ಲವು ನಾವು ಉಲ್ಲೇಖಗಳನ್ನು ನಿರ್ವಹಿಸುವ ವಿಧಾನವೂ ಸಹ ಅಂಕಿಅಂಶಗಳು ಮತ್ತು ಕೋಷ್ಟಕಗಳಿಗೆ ಅನ್ವಯವಾಗುತ್ತದೆ ಆದಾಗ್ಯೂ ನಾವು ಇಲ್ಲಿ ಅವುಗಳನ್ನು ನೋಡುವುದಿಲ್ಲ ಹಾಗಾಗಿ ನೀವು ಮೃದು ಕೌಶಲ್ಯಗಳನ್ನು ಕಲಿಯಬೇಕಾಗಬಹುದು ಇದರಿಂದಾಗಿ ನಿಮ್ಮ ಡಾಕ್ಯುಮೆಂಟ್ ಅನ್ನು ಸ್ವಯಂಚಾಲಿತವಾಗಿ ರೆಫರೆನ್ಸಿಂಗ್ ಅನ್ನು ಬಳಸಿಕೊಂಡು ನೀವು ಬರೆಯಬಹುದು ನೀವು LaTeX ಅನ್ನು ಬಳಸುತ್ತಿದ್ದರೆ ನೀವು BibTeX ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ನೀವು MS ವರ್ಡ್ ಅನ್ನು ಬಳಸುತ್ತಿದ್ದರೆ ಗ್ರಂಥಸೂಚಿ ಆಧಾರಗಳನ್ನು ಹೇಗೆ ಬಳಸಬೇಕು ಅಥವಾ ಎಂಡ್ನೋಟ್ ನಮೂದು ಮಾಡಲು ತಿಳಿಯಬೇಕು ಲಾಟೆಕ್ಸ್ ಅನ್ನು ಬಳಸುವ ಬೈಬ್ಲೋಗ್ರಾಫಿಕ್ ಆಧಾರಸೂತ್ರಗಳು ತುಂಬಾ ನೇರವಾದ ಮಾರ್ಗವಾಗಿದೆ ಸಾರಾಂಶವನ್ನು ಇಲ್ಲಿ ನೀಡಲಾಗಿದೆ ನಿಮ್ಮ ಟೆಕ್ಸ್ ಫೈಲ್ನ ಅದೇ ಫೋಲ್ಡರ್ನಲ್ಲಿ ನಿಮ್ಮ ಉಲ್ಲೇಖ ಡೇಟಾವನ್ನು ಹೊಂದಿರುವ ಬೈಬ್ ಫೈಲ್ ಅನ್ನು ಇರಿಸಿಕೊಳ್ಳಬೇಕು ಮತ್ತು ಪ್ರತಿ ಪ್ರವೇಶಕ್ಕೆ ಅನನ್ಯವಾದ ಬಿಬ್ ಟಿಎಕ್ಸ್ ಕ್ಷೇತ್ರವನ್ನು ಹೊಂದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ನೀವು ಗ್ರಂಥಸೂಚಿ ಉಲ್ಲೇಖಗಳನ್ನು ಹೊಂದಿರುವ ಫೈಲ್ ಹೆಸರನ್ನು ಸೂಚಿಸಲು ಗ್ರಂಥಸೂಚಿ ಆಜ್ಞೆಯನ್ನು ಬಳಸಬಹುದು ಮತ್ತು ನೀವು ಉಲ್ಲೇಖದ ಶೈಲಿಯನ್ನು ಆರಿಸಲು ಗ್ರಂಥಸೂಚಿ ಆಜ್ಞೆಯ ಶೈಲಿ ಬಳಸಬಹುದು ಆಲ್ಫಾ ಸಂಖ್ಯಾ ಸಂಖ್ಯೆ ಬುದ್ಧಿವಂತ ಅಥವಾ ಹೆಸರು ಪ್ಲಸ್ ವರ್ಷ ಇತ್ಯಾದಿ ಮತ್ತು ಆದೇಶದ ಉಲ್ಲೇಖವನ್ನು ಬಳಸಿಕೊಂಡು ನೀವು ನೀಡಿದ ಉಲ್ಲೇಖವನ್ನು ಉಲ್ಲೇಖಿಸಬಹುದು ಮತ್ತು ನಿಮ್ಮ ಡಾಕ್ಯುಮೆಂಟ್ನಲ್ಲಿ ನೀವು ಎಲ್ಲಿಯಾದರೂ ಅದನ್ನು ಇರಿಸಬಹುದು ಕಂಪೈಲ್ ಮಾಡುವಾಗ ಉಲ್ಲೇಖಗಳು ಲಭ್ಯವಿರುವುದರಿಂದ ನೀವು ಅನೇಕ ಬಾರಿ ಕಂಪೈಲ್ ಮಾಡಬೇಕಾಗಬಹುದು ಆದ್ದರಿಂದ ನೀವು LaTeX ಮತ್ತು ನಂತರ BibTeX ಮತ್ತು ನಂತರ ಮತ್ತೆ LaTeX ಒಂದೆರಡು ಬಾರಿ ಕಂಪೈಲ್ ಮಾಡುವುದರ ಮೂಲಕ ಪ್ರಾರಂಭಿಸುತ್ತಾರೆ ಇದರಿಂದಾಗಿ ನೀವು ನೀಡಿದ್ದ ಅನುಕ್ರಮದಲ್ಲಿ ಗ್ರಂಥಸೂಚಿ ಉಲ್ಲೇಖಗಳು ಇವೆ ಇಲ್ಲಿ ನಾವು ಬಿಬಿಟೆಕ್ಸ್ ಪ್ಲಸ್ ಲಾಟೆಕ್ಸ್ನಲ್ಲಿ ಇದನ್ನು ಹೇಗೆ ಮಾಡಬೇಕೆಂದು ಸಂಕ್ಷಿಪ್ತ ಪ್ರದರ್ಶನವನ್ನು ನೋಡುತ್ತೇವೆ ವರ್ಡ್ನಲ್ಲಿ ಗ್ರಂಥಸೂಚಿ ಮೂಲಗಳನ್ನು ಬಳಸುವುದನ್ನು ಉಲ್ಲೇಖಿಸುವುದು ತೀರಾ ನೇರ ಮುಂದಿದೆ ಆದಾಗ್ಯೂ ನಿಮ್ಮ ಗ್ರಂಥಸೂಚಿ ಡೇಟಾವು XML ಸ್ವರೂಪದಲ್ಲಿ ಲಭ್ಯವಿದೆ ಎಂದು ಇದು ಅಗತ್ಯವಿದೆ ನೀವು ಡೇಟಾವನ್ನು ಬಿಬ್ ಸ್ವರೂಪದಿಂದ XML ಸ್ವರೂಪಕ್ಕೆ ಪರಿವರ್ತಿಸಲು JabRef ಅನ್ನು ಬಳಸಬಹುದು ಮೈಕ್ರೊಸಾಫ್ಟ್ ವರ್ಡ್ ಉಲ್ಲೇಖಗಳು ಮತ್ತು ಮೂಲಗಳನ್ನು ನಿರ್ವಹಿಸಿ ಮೆನುವನ್ನು ಬಳಸಿ ನೀವು ಮೂಲ ನಿರ್ವಾಹಕ ಸಂವಾದವನ್ನು ತೆರೆಯಬಹುದು ಮತ್ತು XML ಫೈಲ್ ಅನ್ನು ಆಯ್ಕೆ ಮಾಡಲು ಬ್ರೌಸ್ ಬಟನ್ ಅನ್ನು ಬಳಸಬಹುದು ನಕಲಿಸಿ ಗುಂಡಿಯನ್ನು ಕ್ಲಿಕ್ಕಿಸುವುದರ ಮೂಲಕ ಎಡಪಟ್ಟಿಯ ಫಲಕದಿಂದ ಎಲ್ಲಾ ಉಲ್ಲೇಖಗಳನ್ನು ಪ್ರಸ್ತುತ ಪಟ್ಟಿಯಲ್ಲಿ ಬಲಬದಿಗೆ ಆಯ್ಕೆಮಾಡಿ ಮತ್ತು ನಕಲಿಸಿ ಮತ್ತು ನಂತರ ನೀವು ಸಂವಾದವನ್ನು ಮುಚ್ಚಬಹುದು ನಿಮ್ಮ ಲೇಖನದಲ್ಲಿರುವ ಯಾವುದೇ ಸ್ಥಳದಲ್ಲಿ ಉಲ್ಲೇಖಗಳನ್ನು ಕ್ಲಿಕ್ ಮಾಡಿ ಉಲ್ಲೇಖವನ್ನು ಸೇರಿಸು ಮತ್ತು ನಂತರ ನೀವು ಉಲ್ಲೇಖಿಸಲು ಬಯಸುವ ಉಲ್ಲೇಖವನ್ನು ಆಯ್ಕೆ ಮಾಡುವ ಮೂಲಕ ನೀವು ಈಗ ಉಲ್ಲೇಖವನ್ನು ಉಲ್ಲೇಖಿಸಬಹುದು ಪಠ್ಯದ ಕೆಳಭಾಗದಲ್ಲಿ ಗ್ರಂಥಸೂಚಿ ಉಲ್ಲೇಖಿತ ಉಲ್ಲೇಖಗಳ ಪಟ್ಟಿಯನ್ನು ಸೇರಿಸಲು ಬಹುದು ನೀವು ಒಂದು ಲೇಖನವನ್ನು ಬರೆದು ಒಮ್ಮೆ ಮೂಲವನ್ನು ಮತ್ತೆ ಸಂಭಾಷಣೆ ನಿರ್ವಹಿಸಲು ಮರೆಯದಿರಿ ಮತ್ತು ಅವುಗಳನ್ನು ತೆಗೆದುಹಾಕುವ ಮೂಲಕ ಪ್ರಸ್ತುತ ಪಟ್ಟಿಯಿಂದ ಬಳಕೆಯಾಗದ ಉಲ್ಲೇಖಗಳನ್ನು ತೆಗೆದುಹಾಕಿ ನಂತರ ನೀವು ಉಲ್ಲೇಖಗಳ ಪಟ್ಟಿಯನ್ನು ನವೀಕರಿಸಿ ನಾವು ಮೈಕ್ರೋಸಾಫ್ಟ್ ವರ್ಡ್ನ ಸಂಕ್ಷಿಪ್ತ ಡೆಮೊವನ್ನು ಈಗ ಗ್ರಂಥಸೂಚಿ ಮೂಲಗಳನ್ನು ಬಳಸಿ ನೋಡುತ್ತೇವೆ ಮೈಕ್ರೊಸಾಫ್ಟ್ ವರ್ಡ್ನಲ್ಲಿನ ಕೈಪಿಡಿ ಎಂಡ್ನೋಟ್ ನಮೂದುಗಳನ್ನು ಬಳಸಿ ಉಲ್ಲೇಖಿಸುವುದು ತೀರಾ ನೇರ ಮುನ್ನಡೆಯಾಗಿದೆ ನಿಮ್ಮ ಲೇಖನದಲ್ಲಿ ಯಾವುದೇ ಸ್ಥಳದಲ್ಲಿ ಮೆನು ಐಟಂ ಅನ್ನು ಬಳಸಿ ಉಲ್ಲೇಖಗಳು ಎಂಡ್ನೋಟ್ ಅನ್ನು ಸೇರಿಸಿ ಲೇಖನದ ಕೊನೆಯಲ್ಲಿ ಕೈಯಾರೆ ಸೇರಿಸಿ ಉಲ್ಲೇಖದ ವಿವರವನ್ನು ಬೇರೆ ಬೇರೆ ಮೂಲದಿಂದ ನೀವು ನಕಲಿಸಬೇಕು ನೀವು ಅದನ್ನು JabRef ನಿಂದ ಕೂಡಾ ಮಾಡಬಹುದಾಗಿದೆ ನಿಮ್ಮ ಲೇಖನದಲ್ಲಿನ ನಂತರದ ಹಂತದಲ್ಲಿ ಅದೇ ಡಾಕ್ಯುಮೆಂಟ್ ಅನ್ನು ಉಲ್ಲೇಖಿಸಲು ಉಲ್ಲೇಖಗಳು ಅಡ್ಡ ಉಲ್ಲೇಖಗಳು ಬಳಸಿ ರೋಮನ್ನಿಂದ ಅರೆಬಿಕ್ಗೆ ಸಂಖ್ಯಾ ರೂಪದಲ್ಲಿ ಬದಲಾವಣೆ ಮಾಡಲು ಅಡಿಟಿಪ್ಪಣಿ ಮತ್ತು ಎಂಡ್ನೋಟ್ ಸಂವಾದವನ್ನು ಬಳಸಿ ಮೆನು ಬಳಸಿ ಕರಡು ಉಲ್ಲೇಖಗಳು ಟಿಪ್ಪಣಿಗಳನ್ನು ವೀಕ್ಷಿಸಿ ನಿಮ್ಮ ಡಾಕ್ಯುಮೆಂಟ್ ಮತ್ತು ಉಲ್ಲೇಖಗಳ ಪಟ್ಟಿಯನ್ನು ಬೇರ್ಪಡಿಸುವ ಆ ಸಾಲನ್ನು ನೀವು ನೋಡಲು ಬಯಸದಿದ್ದರೆ ಕೆಳಗಿರುವ ಡ್ರಾಪ್ ಡೌನ್ ಮೆನುವಿನಿಂದ ಎಂಡ್ನೋಟ್ ವಿಭಾಜಕವನ್ನು ಆರಿಸಿ ಮತ್ತು ಅದನ್ನು ಅಳಿಸಿ ಸ್ಟೈಲ್ಸ್ ಸಂವಾದವನ್ನು ತೆರೆಯಲು ಹೋಮ್ ಸ್ಟೈಲ್ಸ್ ಅನ್ನು ಬಳಸಿ ಸ್ಟೈಲ್ ಇನ್ಸ್ಪೆಕ್ಟರ್ ಗುಂಡಿಯನ್ನು ಕ್ಲಿಕ್ ಮಾಡಿ ಮತ್ತು ಎಂಡ್ನೋಟ್ ಉಲ್ಲೇಖಕ್ಕಾಗಿ ಬಳಸುವ ಶೈಲಿಯನ್ನು ಗುರುತಿಸಿ ಮತ್ತು ಅದೇ ಸಂಭಾಷಣೆಯಲ್ಲಿ ಎಂಡ್ನೋಟ್ ಉಲ್ಲೇಖದ ಫಾಂಟ್ ನೋಟವನ್ನು ಬದಲಾಯಿಸಲು ಮಾರ್ಡಿಕ್ ಲಿಂಕ್ ಅನ್ನು ನೀವು ಬಳಸಬಹುದು ಮತ್ತು ನಿಮ್ಮ ಡಾಕ್ಯುಮೆಂಟ್ನಲ್ಲಿ ನೀವು ಬಳಸಲು ಹೋಗುವ ಅನುಕ್ರಮದಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಕೊನೆಯಲ್ಲಿ ಎಂಡ್ನೋಟ್ಗಳನ್ನು ಪಟ್ಟಿಮಾಡುವುದು ಅಗತ್ಯವಾಗಿರುತ್ತದೆ